ಭೌಗೋಳಿಕ ಸೂಚನೆ ಅಥವಾ ಜಿಐ ಎನ್ನುವುದು ನಿರ್ದಿಷ್ಟ ಭೌಗೋಳಿಕ ಮೂಲವನ್ನು ಹೊಂದಿರುವ ಗುಣ ಅದು ಮೂಲದ ಖ್ಯಾತಿಯನ್ನು ಹೊಂದಿರುವ ಉತ್ಪನ್ನಗಳ ಮೇಲೆ ಬಳಸುವ ಚಿಹ್ನೆ ಆದ್ದರಿಂದ ಸರಕುಗಳು ಒಂದು ನಿರ್ದಿಷ್ಟ ಸ್ಥಳದಿಂದ ಬಂದಾಗ ಮತ್ತು ಒಳ್ಳೆಯದನ್ನು ಆ ನಿರ್ದಿಷ್ಟ ಸ್ಥಳಕ್ಕೆ ಕಾರಣವಾದಾಗ ಅದರ ಭೌಗೋಳಿಕತೆಯ ಮೂಲಕ ಅಥವಾ ಆ ಸ್ಥಳದಲ್ಲಿರುವ ಜನರ ಮೂಲಕ ಇರಬೇಕು ನಂತರ ಆ ಉತ್ಪನ್ನವನ್ನು ಭೌಗೋಳಿಕ ಸೂಚನೆಯ ವಿಷಯವೆಂದು ಪರಿಗಣಿಸಬಹುದು ಮತ್ತು ಅವು ನೋಂದಾಯಿಸಬಹುದಾದ ಪ್ರತ್ಯೇಕ ಹಕ್ಕಾಗಿರಬಹುದು ಈ ಹಕ್ಕನ್ನು ಭೌಗೋಳಿಕ ಸೂಚನೆ ಅಥವಾ ಜಿಐ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ರೋಕ್ಫೋರ್ಟ್ ಚೀಸ್ ಡಾರ್ಜಿಲಿಂಗ್ ಟೀ ಬನಾರಸ್ ಸೀರೆ ವಿಭಿನ್ನ ಉದಾಹರಣೆಗಳಾಗಿವೆ ಜಿಐ ಕೃಷಿ ಉತ್ಪನ್ನಗಳಿಗೆ ಸೀಮಿತವಾಗಿಲ್ಲ ಅದರಲ್ಲಿ ವೈನ್ ಸ್ಪಿರಿಟ್ಸ್ ಕರಕುಶಲ ವಸ್ತುಗಳು ಇತ್ಯಾದಿ ಉತ್ಪನ್ನಗಳಿಗೆ ಜಿಐನ ಗುಣಲಕ್ಷಣಗಳು ಒಂದು ಚಿಹ್ನೆಯು ಯಾವ ನಿರ್ದಿಷ್ಟ ಸ್ಥಳದಲ್ಲಿ ಹುಟ್ಟಿಕೊಂಡಿದೆ ಎಂದು ಗುರುತಿಸಬೇಕು ಆ ಉತ್ಪನ್ನದಗುಣಲಕ್ಷಣಗಳು ಅಥವಾ ಖ್ಯಾತಿಯು ಮೂಲಭೂತವಾಗಿ ಮೂಲದ ಸ್ಥಳದಿಂದಾಗಿರಬೇಕು ಮತ್ತು ಉತ್ಪನ್ನದ ನಡುವೆ ಸ್ಪಷ್ಟವಾದ ಸಂಪರ್ಕವಿರಬೇಕು ಅದು ಉತ್ಪಾದನೆಯ ಮೂಲ ಸ್ಥಳವಾಗಿದೆ ನಮಗೆ ಜಿಐ ಏಕೆ ಬೇಕು ಇದು ಜ್ಞಾನವನ್ನು ರಕ್ಷಿಸುವುದು ಜ್ಞಾನ ಮತ್ತು ಸಮುದಾಯದ ಹಕ್ಕುಗಳ ರಕ್ಷಣೆಗಾಗಿ ನಮಗೆ ಭೌಗೋಳಿಕ ಸೂಚನೆಯ ಅಗತ್ಯವಿದೆ ಇದರಿಂದ ನ್ಯಾಯಯುತ ಸ್ಪರ್ಧೆ ಇರುತ್ತದೆ ಉದಾಹರಣೆಗೆ ಡಾರ್ಜಿಲಿಂಗ್ ಚಹಾವನ್ನು ಡಾರ್ಜಿಲಿಂಗ್ ಚಹಾದಂತೆ ಮಾತ್ರ ಮಾರಾಟ ಮಾಡಬೇಕು ನಾವು ಅದನ್ನು ಅಸ್ಸಾಂ ಚಹಾ ಅಥವಾ ಇನ್ನಾವುದೇ ಚಹಾದಂತೆ ಮಾರಾಟ ಮಾಡಬಾರದು ಏಕೆಂದರೆ ಅದು ಒಂದು ನಿರ್ದಿಷ್ಟ ಪ್ರದೇಶದಿಂದ ಬರುವ ಉತ್ಪನ್ನವನ್ನು ಇನ್ನೊಂದಕ್ಕೆ ರವಾನಿಸಲು ಅನುವು ಮಾಡಿಕೊಡುತ್ತದೆ ಇದು ನ್ಯಾಯಯುತ ಸ್ಪರ್ಧೆಯ ಮೇಲೂ ಪರಿಣಾಮ ಬೀರುತ್ತದೆ ಇದು ಟ್ರೇಡ್ಮಾರ್ಕ್ಗಳಂತಹ ಭೌಗೋಳಿಕ ಸೂಚಕಗಳನ್ನು ಹೊಂದಿದೆ ಇದು ಉತ್ಪನ್ನದ ಗುಣಮಟ್ಟವನ್ನು ಗುರುತಿಸಲು ಜನರಿಗೆ ಅನುವು ಮಾಡಿಕೊಡುತ್ತದೆ ಉತ್ಪನ್ನವು ಒಂದು ನಿರ್ದಿಷ್ಟ ಸ್ಥಳದಿಂದ ಹುಟ್ಟಿಕೊಂಡಿದೆ ಎಂದು ಮಾರುಕಟ್ಟೆ ಗುರುತಿಸುತ್ತದೆ ಜನರು ಉತ್ಪನ್ನಕ್ಕಾಗಿ ಪ್ರೀಮಿಯಂ ಬೆಲೆಯನ್ನು ಪಾವತಿಸಲು ಸಿದ್ಧರಿರಬಹುದು ಇದು ಉತ್ತಮ ಮಾರುಕಟ್ಟೆಗಾಗಿ ಮೂಲವಾಗಿದೆ ಮತ್ತು ಇದು ಗ್ರಾಮೀಣ ಅಭಿವೃದ್ಧಿಗೆ ಕಾರಣವಾಗುತ್ತದೆ ಏಕೆಂದರೆ ಜಿಐನಿಂದ ರಕ್ಷಿಸಲ್ಪಟ್ಟ ಗ್ರಾಮೀಣ ಪ್ರದೇಶದ ಕುಶಲಕರ್ಮಿಗಳು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ಸಾಧ್ಯವಾಗುತ್ತದೆ ಭಾರತದಲ್ಲಿ ಜಿಐ ಅನ್ನು 1999 ರ ಸರಕು ನೋಂದಣಿ ಮತ್ತು ಸಂರಕ್ಷಣಾ ಕಾಯ್ದೆಯ ಭೌಗೋಳಿಕ ಸೂಚನೆಯಿಂದ ರಕ್ಷಿಸಲಾಗಿದೆ ಒಮ್ಮೆ ನೋಂದಾಯಿಸಿದ ನಂತರ ಜಿಐ 10 ವರ್ಷಗಳ ರಕ್ಷಣೆಯನ್ನು ಕೊಡುತ್ತದೆ ಅದನ್ನು ಕಾಲಕಾಲಕ್ಕೆ ಟ್ರೇಡ್ಮಾರ್ಕ್ಗಳಂತೆ ನವೀಕರಿಸಬಹುದು ಜಿಐ ನೋಂದಾವಣೆ ಚೆನ್ನೈನಲ್ಲಿದೆ ಕೆಲವು ನೋಂದಾಯಿತ ಜಿಐಗಳಲ್ಲಿ ಡಾರ್ಜಿಲಿಂಗ್ ಚಹಾ ಸೇರಿದೆ ಇದು ಪಶ್ಚಿಮ ಬಂಗಾಳಕ್ಕೆ ಸೇರಿದ ಕೃಷಿ ಉತ್ಪನ್ನವಾಗಿದೆ ಇದು ಕೇರಳದಿಂದ ಕರಕುಶಲ ಉತ್ಪನ್ನವಾಗಿದೆ ಇದು ತಯಾರಿಸಿದ ಉತ್ಪನ್ನವಾದ ಮೈಸೂರು ಅಗರಬತಿ ಕೊಯಮತ್ತೂರು ಆರ್ದ್ರ ಗ್ರೈಂಡರ್ ಮತ್ತೆ ತಮಿಳುನಾಡಿನಿಂದ ತಯಾರಿಸಿದ ಉತ್ಪನ್ನವಾಗಿದೆ ಅಸ್ಸಾಂನ ಮುಗಾ ರೇಷ್ಮೆ ಒಡಿಶಾದ ಜವಳಿ ಉತ್ಪನ್ನವಾದ ಒರಿಸ್ಸಾ ಪಟ್ಟಚಿತ್ರಾದ ಅಸ್ಸಾಂನಿಂದ ಮತ್ತೆ ಕರಕುಶಲ ವಸ್ತುವಾಗಿದೆ ಬಂಗಾಳಿ ರಾಸೊಗೊಲ್ಲಾವನ್ನು ಆಹಾರ ಪದಾರ್ಥವಾಗಿ ನೋಂದಾಯಿಸಲಾಗಿದೆ ಮತ್ತು ಇದು ಪಶ್ಚಿಮ ಬಂಗಾಳಕ್ಕೆ ಸೇರಿದೆ ಇತ್ತೀಚೆಗೆ ಪಶ್ಚಿಮ ಬಂಗಾಳ ಮತ್ತು ಒಡಿಶಾ ನಡುವೆ ಅದರ ಮೂಲದ ಬಗ್ಗೆ ಕೆಲವು ವಿವಾದಗಳಿವೆ ಬಂಗಾಳ ರಾಸೊಗೊಲ್ಲಾ ಒಡಿಶಾಗೆ ಇದೇ ರೀತಿಯ ಹಕ್ಕನ್ನು ಹೊಂದಿರುವುದನ್ನು ತಡೆಯುವುದಿಲ್ಲ ಎಂದು ನೋಂದಾವಣೆ ಹೇಳಿದೆ ಇದನ್ನು ಈ ಸಿಹಿ ಮೂಲದ ಪ್ರಮಾಣಪತ್ರವೆಂದು ಪರಿಗಣಿಸಬಾರದು